ಹೈಸೆನ್ಬರ್ಗ್ ಮತ್ತು ಶ್ರೊಡಿಂಗರ್Schrödinger ಸೂತ್ರೀಕರಣಗಳ ಸಮಾನತೆ x ಮತ್ತು p ಆಪರೇಟರ್ಗಳು ಮತ್ತು ಕ್ವಾಂಟಮ್ ಕಂಡೀಶನ್ ಹಿಂದಿನ ಉಪನ್ಯಾಸದಲ್ಲಿ ನೀವು ಕಲಿತದ್ದೇನೆಂದರೆ ಶ್ರೋಡಿಂಗರ್ ಸಮೀಕರಣದ ಪರಿಹಾರಗಳಿಗಾಗಿ ನಮ್ಮಲ್ಲಿ ∫mndxmn ಇದೆ ಆದ್ದರಿಂದ ನಾವು ವೇವ್ ಫಂಕ್ಷನ್ಗಳನ್ನು ಸಾಮಾನ್ಯೀಕರಿಸಿದ್ದೇವೆ ಎಂದು ಭಾವಿಸುತ್ತೇವೆ nnxnxδx x ಮತ್ತು ಹೈಸೆನ್ಬರ್ಗ್ ಮತ್ತು ಶ್ರೋಡಿಂಗರ್ ವಿಧಾನದ ಸಮಾನತೆಯನ್ನು ತೋರಿಸಲು ನಾವು ಈ 2 ಗುಣಲಕ್ಷಣಗಳನ್ನು ಬಳಸಲಿದ್ದೇವೆ ಮತ್ತು ನಂತರ ಎರಡನ್ನು ಹೇಗೆ ಸಂಪರ್ಕಿಸಬೇಕು ಎಂದು ನೋಡೋಣ ಆದ್ದರಿಂದ ಹೈಸೆನ್ಬರ್ಗ್ನ ವಿಧಾನದಲ್ಲಿನ ಮುಖ್ಯ ವಿಷಯವೆಂದರೆ ಕ್ವಾಂಟಮ್ ಕಂಡೀಶನ್ ಅದು ಮ್ಯಾಟ್ರಿಕ್ಸ್ ರೂಪದಲ್ಲಿ h2πiಆಗಿರುವ px xpi ಅಂದರೆ pmlxln xmlpln ಇದರರ್ಥ ನಾನು ಈ ಮ್ಯಾಟ್ರಿಕ್ಸ್ನ mn ಘಟಕವನ್ನು ತೆಗೆದುಕೊಳ್ಳುತ್ತಿದ್ದೇನೆ px xp ಅನ್ನು l ಮೇಲೆ ಸಂಕ್ಷೇಪಿಸಲಾಗಿದೆಅದು imnಗೆ ಸಮನಾಗಿರುತ್ತದೆ ನಾವು ಶ್ರೋಡಿಂಗರ್ ಚಿತ್ರದಿಂದ ಅದೇ ಕಂಡೀಶನ್ ಪಡೆಯಬಹುದೇ ಮತ್ತು ಅದು ಅಲ್ಲಿಂದ ಬರುತ್ತಿರುವುದರ ಅರ್ಥವೇನು ಆದ್ದರಿಂದ ಅದನ್ನು ನೋಡೋಣ ಆದ್ದರಿಂದ ಈ ಮೊದಲ ಹಂತವನ್ನು ಪಡೆಯಲು ನಾನು ಈ ಆಪರೇಷನ್ ddx ಅನ್ನು ತೆಗೆದುಕೊಂಡರೆ ಕೆಲವು ಫಂಕ್ಷನ್ f ಮೈನಸ್ xddxf ಇದು f ಗೆ ಮಾತ್ರ ಸಮಾನವಾಗಿರುತ್ತದೆ ಆದ್ದರಿಂದ ಮೊದಲ ಪದದಿಂದ ನಾವು xddxff ಅನ್ನು ಪಡೆಯುತ್ತೇವೆ ಮತ್ತು ಎರಡನೆಯ ಪದವು xddxf ಮೊದಲ ಪದ ಮತ್ತು ಕೊನೆಯ ಪದವು ರದ್ದುಗೊಳ್ಳುತ್ತದೆ ಮತ್ತು ನೀವು f ಅನ್ನು ಪಡೆಯುತ್ತೀರಿ ಆದ್ದರಿಂದ ddxx ಒಂದು ಫಂಕ್ಷನ್ನ ಮೇಲೆ ಕಾರ್ಯನಿರ್ವಹಿಸುವುದನ್ನು ನಾನು ಬರೆಯಬಹುದು ಅಂದರೆ ddx ಮೊದಲು x ನ ಮೇಲೆ ಕಾರ್ಯನಿರ್ವಹಿಸುತ್ತದೆ ಮತ್ತು ನಂತರ f ಈ ಎರಡೂ ಫಂಕ್ಷನ್ನಲ್ಲಿ ಕಾರ್ಯನಿರ್ವಹಿಸುತ್ತದೆ ಎಂದರೆ ನಾನು x ಮತ್ತು f ಅನ್ನು ಗುಣಿಸುತ್ತೇನೆ ಮತ್ತು ನಂತರ ಡಿರೈವೆಟಿವ್ ಅನ್ನು ತೆಗೆದುಕೊಳ್ಳುತ್ತೇನೆ xddx ಅನ್ನು ಒಂದರಿಂದ ಗುಣಿಸಿದ ಹಾಗೆ ನಾನು fಅನ್ನು n ನೇ ಎಂದು ತೆಗೆದುಕೊಂಡರೆ ನಾನು ಶ್ರೋಡಿಂಗರ್ ಸಮೀಕರಣದ ಪರಿಹಾರವನ್ನು ಮಾಡಬಹುದು ನಾನು ddxxn xdndxnಅನ್ನು ಹೊಂದಲಿದ್ದೇನೆ ನಾನು ಈಗ ಎರಡೂ ಬದಿಗಳನ್ನು i ರಿಂದ ಗುಣಿಸೋಣ ಮತ್ತು ನಾನು i ddxxn xi dndxi n ಎಂದು ಬರೆಯುತ್ತೇನೆ ಮುಂದೆ ನಾನು ಎರಡೂ ಬದಿಗಳನ್ನು m ನಿಂದ ಗುಣಿಸಿ x ನ ಮೇಲೆ ಇಂಟಗ್ರೇಟ್ ಮಾಡುತ್ತೇನೆ ಆದ್ದರಿಂದ ನಾನು ಎಡಗೈಯಲ್ಲಿ ∞dx middxxn ∫dxm xi dnxdximn ಅನ್ನು ಪಡೆಯಲಿದ್ದೇನೆ ಇದನ್ನು ನಾವು ಹಿಂದಿನ ಉಪನ್ಯಾಸದಲ್ಲಿ ನೋಡಿದ್ದೇವೆ mವಾಸ್ತವವಾಗಿ ಆರ್ಥೋಗೋನಲ್ ಆದ್ದರಿಂದ ಇಲ್ಲಿ ಆರ್ಥೋಗೊನಾಲಿಟಿ ಮುಖ್ಯವಾಗಿದೆ ಈಗ ನಾನು ಸಂಪೂರ್ಣತೆಯನ್ನು ಬಳಸಲಿದ್ದೇನೆ ಆದ್ದರಿಂದ ನಾನು ಈಗ ಇದನ್ನು ∞ ರಿಂದ ಎಂದು ಬರೆಯುತ್ತೇನೆ dx ಮೇಲೆ ಇಂಟಗ್ರೇಶನ್ ಇದೆ ನನ್ನ ಬಳಿ n iddx ಇದೆ ನಾನು ಆಂತರಿಕ ಇಂಟೆಗ್ರಲ್ ಭಾಗವನ್ನು ∞x xdxxnx ಎಂದು ಬರೆಯಲಿದ್ದೇನೆ ಏಕೆಂದರೆ ಡೆಲ್ಟಾ ಫಂಕ್ಷನ್ ಏನೂ ಅಲ್ಲ ಆದರೆ xnx ನಾನು ಅದನ್ನು ಮಾಡುತ್ತಿದ್ದೇನೆ ಆದ್ದರಿಂದ ನಾನು ಮತ್ತೆ ಸಂಪೂರ್ಣತೆಯನ್ನು ಬಳಸಿಕೊಂಡು x xಅನ್ನು ಗಾತ್ರದ ದೃಷ್ಟಿಯಿಂದ ಬರೆಯಬಲ್ಲೆ ಮತ್ತು ಎರಡನೆಯ ಪದವು ಇದೇ ರೀತಿ ∞dxmx ∞x xdxidnxdx ಆಗಿರುತ್ತದೆ ನಾನು ಈ ಎಡಗೈ ಭಾಗವನ್ನು ಮಾತ್ರ ಬರೆಯುತ್ತಿದ್ದೇನೆ ಆದ್ದರಿಂದ ಇದು ಮತ್ತೆ ನನ್ನ ಎಡಗೈಯಾಗಿದೆ ಈ ಪದವು ಎರಡನೇ ಇಂಟೆಗ್ರಲ್ನಲ್ಲಿ ಡೆಲ್ಟಾ ಫಂಕ್ಷನ್ ಕಾರಣದಿಂದಾಗಿ ಏನೂ ಅಲ್ಲ ಆದರೆ idndx ಸರಿ ಆದ್ದರಿಂದ ನಾವು ಈಗ ಇದನ್ನು ಮಾಡಿದ್ದೇವೆ ನಾನು ಸಂಪೂರ್ಣತೆಯನ್ನು ಬಳಸಲಿದ್ದೇನೆ ಆದ್ದರಿಂದ ನಾನು ಈ ಎಡಗೈಯನ್ನು ಮತ್ತೆ ಬರೆಯುತ್ತೇನೆ ಇಲ್ಲಿ ನಾನು ∫dx niddx ∫δx xdxxnx ∫dx m ಇಂಟಗ್ರೇಶನ್ ಅನ್ನು ಹೊಂದಿದ್ದೇನೆ ಇದು ಎಲ್ಲ ∞ ರಿಂದ ∞ ರಿಂದ ∞ ರಿಂದ x xdxidnxdxಇದು ನನ್ನ ಎಡಗೈ ಮತ್ತು ಈಗ ಸಂಪೂರ್ಣತೆಯನ್ನು ಬಳಸಿ δx xಅನ್ನು ∑nxnx ಎಂದು ಬರೆಯುತ್ತೇನೆ ನಾನು ಇದನ್ನು ಡೆಲ್ಟಾ ಫಂಕ್ಷನ್ಗಾಗಿ ಬದಲಿಸಲಿದ್ದೇನೆ ಆದ್ದರಿಂದ ಎಡಗೈ ಈಗ ∞dx m ಆಗುತ್ತದೆ ಸರಿ ಇಂಟಗ್ರೇಶನ್ ∞ ರಿಂದ ನ ಒಳಗೆ ಈ ವೇರಿಯೇಬಲ್ xiddx ಆಗಿದೆ ಒಂದು ಸಂಕಲನವಿದೆ ನಾನು ಸೂಚ್ಯಂಕವನ್ನು ಬದಲಾಯಿಸಬೇಕು ಕಾರಣ m ಮತ್ತು n ಅನ್ನು ಬಳಸುತ್ತಿದ್ದೇನೆ ಆದ್ದರಿಂದ ನಾನು ಇದನ್ನು n l ಎಂದು ಬರೆಯಲಿದ್ದೇನೆ ಆದ್ದರಿಂದ ನಾನು l ಅನ್ನು ಹೊರಗೆ ಬರೆಯಬಹುದು ಏಕೆಂದರೆ ಇಂಟಗ್ರೇಶನ್ನ ಒಳಗೆ ಅದು ನಿಜವಾಗಿಯೂ ಅಪ್ರಸ್ತುತವಾಗುತ್ತದೆ ಮತ್ತು ನಂತರ ನಾನುlxxnx ಬರೆಯಲು ಹೋಗುತ್ತೇನೆ ಅದು ಮೊದಲ ಪದ ಎರಡನೇ ಪದಕ್ಕೆ ನಾನು ಮತ್ತೆ l ∞dxnx ∞dx ಬರೆಯುತ್ತೇನೆ ನಾನು x ಸೂಚಿಯನ್ನು ಒಳಗೆ ಇಡಲಿದ್ದೇನೆ ಆದ್ದರಿಂದ lxidnxdx ಇಲ್ಲಿಗೆ ನಾನು lಅನ್ನು ಪಡೆಯುತ್ತೇನೆ ಈಗ ನಾನು ಕೆಲವು ಆವರಣಗಳನ್ನು ಹಾಕುತ್ತೇನೆ ಆದ್ದರಿಂದ ಆ ಪದಗಳನ್ನು ಗುರುತಿಸುವುದು ಸುಲಭ ನಾನು ಇಲ್ಲಿ ಒಂದು ಆವರಣ ಅನ್ನು ಹಾಕುತ್ತೇನೆ ಎರಡನೇ ಪದದಲ್ಲಿ ಎರಡನೇ ಆವರಣವನ್ನು ಇಲ್ಲಿ ಒಂದು ಆವರಣ ಮತ್ತು ಎರಡನೆಯ ಪೂರ್ಣಾಂಕಕ್ಕೆ ಎರಡನೆಯದನ್ನು ನೀಡುತ್ತೇನೆ ಈ ಮೊದಲ ಪದವು m ಮತ್ತು l ಸೂಚ್ಯಂಕಗಳೊಂದಿಗೆ ಮ್ಯಾಟ್ರಿಕ್ಸ್ ಅಂಶದಂತಿದೆ ಈ ಪದವು ಸಹ l ಮತ್ತು n ಸೂಚ್ಯಂಕಗಳೊಂದಿಗೆ ಮ್ಯಾಟ್ರಿಕ್ಸ್ ಅಂಶ ಇದು m ಮತ್ತು l ಸೂಚ್ಯಂಕಗಳನ್ನು ಹೊಂದಿರುವ ಮ್ಯಾಟ್ರಿಕ್ಸ್ ಅಂಶವಾಗಿದೆ ಇದು l ಮತ್ತು n ಸೂಚ್ಯಂಕಗಳೊಂದಿಗೆ ಮ್ಯಾಟ್ರಿಕ್ಸ್ ಅಂಶವಾಗಿದೆ ನಾನು l ಮೇಲೆ ಸಂಕಲನವನ್ನು ಹೊಂದಿದ್ದೇನೆ ಮತ್ತು ನಾನು ಈ ಸಂಪೂರ್ಣ ವಿಷಯವನ್ನು ದೊಡ್ಡ ಆವರಣದಲ್ಲಿ ಇಡುತ್ತೇನೆ ಮತ್ತು ನಾನು ಮೊದಲ ಇಂಟೆಗ್ರಲ್ ∞dx midldx ಅನ್ನು ಹೊಂದಿದ್ದೇನೆ ಎರಡನೆಯದು ∞dx ಆದರೆ ಇವುಗಳು ನಕಲಿ ವೇರಿಯೇಬಲ್ ಆಗಿರುವುದರಿಂದ ನಾನು ಇದನ್ನು ಇನ್ನೂ dx lxxnx ∞dx mxxlಮತ್ತು ∞dx lx idndx ದೊಡ್ಡ ಆವರಣ ಎಂದು ಬರೆಯಬಹುದು ಮತ್ತು ನೆನಪಿಸಿಕೊಳ್ಳಿ ಇವೆಲ್ಲ imn ಗೆ ಸಮ ಈಗ ನಾವು xmlಅನ್ನು ∞mxx lxdx ಮತ್ತು pml ∞mxidldxdx ಎಂದು ಈ ರೀತಿ ಗುರುತಿಸುತ್ತೇವೆ ಇದನ್ನು ಕಡಿಮೆ ಮಾಡುವುದರಿಂದ l ನ ಮೇಲಿನ ಸಂಕಲನವನ್ನು ಕಡಿಮೆ ಮಾಡುತ್ತದೆ ಆವರಣದ ಒಳಗೆ ನನಗೆ pml ಎರಡನೇ ಪದ xln ಮೈನಸ್ ನಾನು xmlpln ಅನ್ನು imn ಗೆ ಸಮನಾಗಿ ಪಡೆಯುತ್ತೇನೆ ಮತ್ತು ಇದು ಮ್ಯಾಟ್ರಿಕ್ಸ್ ಮೆಕ್ಯಾನಿಕ್ಸ್ ಕ್ವಾಂಟಮ್ ಕಂಡೀಶನ್ ಆದ್ದರಿಂದ ನೀವು 2 ಸೂತ್ರೀಕರಣಕ್ಕೆ ಸಮನಾಗಿರಲು ಬಯಸಿದರೆ ವೇವ್ ಫಂಕ್ಷನ್ ಅನ್ನು ನಿರ್ದಿಷ್ಟ ರೀತಿಯಲ್ಲಿ ಬಳಸಿಕೊಂಡು ಕ್ವಾಂಟಮ್ ಮೆಕ್ಯಾನಿಕ್ಸ್ಗೆ ಹೈಸೆನ್ಬರ್ಗ್ನ ವಿಧಾನದ ಮ್ಯಾಟ್ರಿಕ್ಸ್ ಅಂಶಗಳನ್ನು ವ್ಯಾಖ್ಯಾನಿಸುವ ಒಂದು ನಿರ್ದಿಷ್ಟ ಮಾರ್ಗವಿದೆ ಮತ್ತು ಆ ಮಾರ್ಗವನ್ನು ಈಗ ಆಪರೇಟರ್ಗಳ ಮೂಲಕ ಕರೆಯಲಾಗುತ್ತದೆ ಆದ್ದರಿಂದ ಹೈಸೆನ್ಬರ್ಗ್ ಮತ್ತು ಶ್ರೋಡಿಂಗರ್ನ ಸಿದ್ಧಾಂತದ ಸಮಾನತೆಯನ್ನು ಹೊಂದಲು pmn ಮತ್ತು xmn ಅನ್ನು ವೇವ್ ಫಂಕ್ಷನ್ಗಳಿಂದ ಗುಣಾಕಾರ ಬಳಸಿ ನಾಲ್ಕು x ಅಥವಾ p ಆಪರೇಟರ್ಗಳಿಗೆ ಭೇದಾತ್ಮಕವಾಗಿ ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ಆಪರೇಟರ್ ಎಂದು ಕರೆಯಲ್ಪಡುವ ಪದವನ್ನು ನಾನು ಪರಿಚಯಿಸುತ್ತಿದ್ದೇನೆ ಆದ್ದರಿಂದ pml ಗಾಗಿ ಇದು ಇಂಟಗ್ರೇಶನ್ mಕ್ಕೆ ಸಮನಾಗಿರುತ್ತದೆ ನಂತರ ನಾನು p ಆಪರೇಟರ್ ಅನ್ನು ಅನ್ವಯಿಸುತ್ತೇನೆ ಕೆಲವೊಮ್ಮೆ ಇದನ್ನು ಟಾಪ್ ನಲ್ಲಿ ಟೋಪಿಯಿಂದ ಬರೆಯಲಾಗುತ್ತದೆ ldx ಅಲ್ಲಿ p ಆಪರೇಟರ್ iddx ಗೆ ಸಮಾನವಾಗಿರುತ್ತದೆ xml xmlಗೆ ನಾನು m ಆಪರೇಟರ್ ಅನ್ನು ಹೊಂದಿದ್ದೇನೆ ldx x ಆಪರೇಟರ್ ಏನೂ ಅಲ್ಲ ಆದರೆ ಕೇವಲ x ಮತ್ತು ಗುಣಿಸಿ p2 ಮತ್ತು x2 ಬಗ್ಗೆ ಏನು ಆದ್ದರಿಂದ ಈಗ ನಾವು x2 ಬಗ್ಗೆ ಪರಿಶೀಲಿಸೋಣ ನೀವು ನೆನಪಿಸಿಕೊಂಡರೆ ಹೈಸೆನ್ಬರ್ಗ್ನ ಮೆಕ್ಯಾನಿಕ್ಸ್ನಲ್ಲಿನ xmn2lxmlxln ಅದು l∫mxxldx∫nxxnxdx ಗೆ ಸಮನಾಗಿರುತ್ತದೆ ಮತ್ತು ಮತ್ತೆ ಸಂಪೂರ್ಣತೆಯನ್ನು ಬಳಸಿಕೊಂಡು ನಾನು ಇದನ್ನು ∫nxxdx ಎಂದು ಬರೆಯಬಹುದು ನಾನು l lxlx ಮೇಲೆ ಸಂಕಲನವನ್ನು ಬಳಸುತ್ತೇನೆ ನಂತರ xn ಇದೆ ಇದು xxdx ಇದು δx x ಆಗಿದೆ ಇದು δx x ಆದ್ದರಿಂದ ಇದು ∫mx2ndxಆಗುತ್ತದೆ ಆದ್ದರಿಂದ x2 ಗಾಗಿ ಆಪರೇಟರ್ x2ಆಗಿದೆ ಆದ್ದರಿಂದ ನಾವು xmn2 ಅನ್ನು ಲೆಕ್ಕಹಾಕಲು ಬಯಸಿದರೆ ಇದು mxx2ndx ನ ವರ್ಗ p2ಬಗ್ಗೆ ಏನು ನೋಡೋಣ pmn2 ∞mxi dldx ∞lxidndxಆಗಲಿದೆ ಇದು ಎಲ್ಲಾ ಅವಿಭಾಜ್ಯ dx l ನ ಮೇಲೆ ಸಂಕ್ಷಿಪ್ತಗೊಂಡಿದೆ ಏಕೆಂದರೆ ಮೊದಲ ಪದವು pml ಮತ್ತು ಇದು pln ಆದ್ದರಿಂದ ಮ್ಯಾಟ್ರಿಕ್ಸ್ ಗುಣಾಕಾರದ ನಿಯಮದ ಪ್ರಕಾರ ಇದು ಇದಾಗಿದೆ ಮತ್ತು ನಾನು ಇದನ್ನು ಮತ್ತೆ ∞mxiddx ಬರೆಯಬಹುದು llxlxಮೇಲೆ ಕಾರ್ಯನಿರ್ವಹಿಸುತ್ತದೆ ನಾನು ಇದನ್ನು ddxಈ ರೀತಿ ಬರೆಯಬಹುದು ಏಕೆಂದರೆ x ನಲ್ಲಿ ಕಾರ್ಯನಿರ್ವಹಿಸುವುದಿಲ್ಲ x ನ ಮೇಲೆ ಇಂಟಗ್ರೇಶನ್ ಇದೆ ಮತ್ತು ನಂತರ ನಾನು idnxdxdxಅನ್ನು ಹೊಂದಿದ್ದೇನೆ ಆದರೆ ಮತ್ತೆ ಈ ಪದ δx x ಆದ್ದರಿಂದ ಈ ಇಡೀ ವಿಷಯವು ∞mx 2d2dx2dx ಆಗುತ್ತದೆ ಆದ್ದರಿಂದ pmn2 ಗಾಗಿ ನಾನುlpmlpln ಮಾಡಿದ್ದೇನೆ ಮತ್ತು ಇದನ್ನು ನಾನು ∫midlxdx ಎಂದು ಬರೆದಿದ್ದೇನೆ ಮತ್ತು ಇದು ∞lxidn dx ಇದು ಎಲ್ಲಾ ಅವಿಭಾಜ್ಯ dx ನಂತರ ಇದು ಆರ್ಥೋಗೊನಾಲಿಟಿ ಸ್ಥಿತಿಯನ್ನು ಬಳಸಿ ಇದು ∫mx 2d2dx2ndx ಗೆ ಸಮಾನವಾಗಿದೆ ಎಂದು ತೋರಿಸುತ್ತೇನೆ ಆದ್ದರಿಂದ p2 ಗಾಗಿ ಆಪರೇಟರ್ ಆಗಿದೆ ಮತ್ತು p2 ಆಪರೇಟರ್ p ಗುಣಿಸು p ಆಪರೇಟರ್ ಎಂದು ನೀವು ನೋಡಬಹುದು ಆದ್ದರಿಂದ ನಾನು p2 ಅನ್ನು ಲೆಕ್ಕಹಾಕಲು ಬಯಸಿದರೆ ನಾನು ನಿಜವಾಗಿಯೂ ಮ್ಯಾಟ್ರಿಕ್ಸ್ ಸೂಟ್ ಮೂಲಕ ಹೋಗಬೇಕಾಗಿಲ್ಲ ನಾನು ಇದನ್ನು ನೇರವಾಗಿ ಬರೆಯಬಹುದು ಇದುmxp2 ಆಪರೇಟರ್ಗೆ ಸಮಾನವಾಗಿರುತ್ತದೆ ಅದು 2d2dx2ndx ಆದ್ದರಿಂದ ನಾನು ಹೇಗೆ ಮ್ಯಾಟ್ರಿಕ್ಸ್ ಗುಣಾಕಾರವನ್ನು ಮಾಡಬೇಕಾಗಿಲ್ಲ ಮತ್ತು ನಾನು ಈ ಕಾರ್ಯಾಚರಣೆಗಳನ್ನು ನಿರ್ವಹಿಸಬಲ್ಲೆ ನಾನು ಯಾವುದಕ್ಕೂ ಆಪರೇಟರ್ಗಳನ್ನು ಮಾಡಬಹುದು ಕೇವಲ ಆಪರೇಟರ್ಗಳನ್ನು ಗುಣಿಸುತ್ತಾರೆ ಮತ್ತು ನೀವು ಉತ್ತರವನ್ನು ಪಡೆಯುತ್ತೀರಿ ಆದ್ದರಿಂದ ಇದು ಈಗ ಹೈಸೆನ್ಬರ್ಗ್ ಚಿತ್ರವನ್ನು ಶ್ರೋಡಿಂಗರ್ ಚಿತ್ರದೊಂದಿಗೆ ಸಮನಾಗಿ ಮಾಡುತ್ತದೆ ಅಲ್ಲಿ ಈಗ ವೇವ್ ಫಂಕ್ಷನ್ ನಿಂದ ನಾನು ಅನುಗುಣವಾದ ಆಪರೇಟರ್ಗಳನ್ನು ಅನ್ವಯಿಸುವ ಮೂಲಕ ಮ್ಯಾಟ್ರಿಕ್ಸ್ ಅಂಶಗಳನ್ನು ಹೊರತೆಗೆಯುತ್ತೇನೆ ಅದನ್ನು ನೋಡೋಣ ಆದ್ದರಿಂದ ಪ್ರಶ್ನೆ ಈಗ ನನಗೆ ಪ್ರಶ್ನೆ ಇದೆ ನಿರ್ದಿಷ್ಟವಾಗಿ xಗೆ ಏನೆಂದರೆ ಗೆ xನಿಂದ ಗುಣಿಸಿದಾಗ ಅದು ಅರ್ಥಪೂರ್ಣವಾಗಿದೆಯೇ ನಾನು x ಅನ್ನು ಲೆಕ್ಕಹಾಕಲು ಬಯಸಿದರೆ ನಾನು x ನಿಂದ ಗುಣಿಸಿದಾಗ ಅದು ಮುಂದಿನ ಉಪನ್ಯಾಸದಲ್ಲಿ ಬೊರ್ನ್ ವೇವ್ ಫಂಕ್ಷನ್ನ ವ್ಯಾಖ್ಯಾನವನ್ನು ನೀಡಿದಾಗ ಸ್ಪಷ್ಟವಾಗುತ್ತದೆ ಆದರೆ ಡಿಫರೆನ್ಷಿಯಲ್ ಆಪರೇಟರ್ iddx ಸ್ವಲ್ಪ ವಿಚಿತ್ರವಾಗಿ ಕಾಣುವ ಆವೇಗವನ್ನು ನೀಡುತ್ತದೆ ಆದರೆ ಅದು ಅರ್ಥಪೂರ್ಣವಾಗಿದೆಯೇ ಎಂದು ನೋಡೋಣ ಆವೇಗ p ಇರುವ ಚಲಿಸುವ ಕಣವನ್ನು ನೆನಪಿಸಿಕೊಳ್ಳಿ ತರಂಗ ಉದ್ದ hp k ಇದು 2π 2πhp ಇದು p ಮತ್ತು ವೇವ್ ಫಂಕ್ಷನ್ನ ಸ್ಥಿರ ಭಾಗ eikxx ಇದು ಸ್ಥಿರ ಆವೇಗಕ್ಕೆ ಸಮತಲ ಮಾರ್ಗವಾಗಿದೆ ಮತ್ತು ಈಗ p ಆಪರೇಟರ್ ಅನ್ನು ψ ನಲ್ಲಿ ಅನ್ವಯಿಸೋಣ ಮತ್ತು ಅದು ಏನು ನೀಡುತ್ತದೆ ಎಂಬುದನ್ನು ನೋಡಿ ಆದ್ದರಿಂದ ನಾನು popψ ಮಾಡಿದಾಗ ಅದು ನನಗೆ eikx ನಲ್ಲಿ ಕಾರ್ಯನಿರ್ವಹಿಸುವ iddx ಅನ್ನು ನೀಡುತ್ತದೆ ಮತ್ತು ಅದು ನನಗೆ ℏk eikx ಅನ್ನು ನೀಡುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಕಣವು ಶುದ್ಧ ಆವೇಗ p ಹೊಂದಿರುವಾಗ ಅನ್ವಯಿಸುವ pop ನನಗೆ ಆ ಆವೇಗವನ್ನು ನೀಡುತ್ತದೆ ಆದ್ದರಿಂದ pop ನನಗೆ ಆವೇಗವನ್ನು ನೀಡುತ್ತದೆ ಎಂದು ಅರ್ಥ ಅದರ ಅರ್ಥ ಇದು ವೇವ್ ಫಂಕ್ಷನ್ನಿಂದ ಆವೇಗವನ್ನು ಹೊರತೆಗೆಯುವ ಆಪರೇಟರ್ ಆಗಿದೆ ಆದ್ದರಿಂದ ಬಹಳ ಸಡಿಲವಾದ ಹೇಳಿಕೆಯಲ್ಲಿ ನಾನು ಈ pop ಅನ್ನು ಬರೆಯುತ್ತೇನೆ ವೇವ್ ಫಂಕ್ಷನ್ನಿಂದ ಆವೇಗವನ್ನು ಹೊರತೆಗೆಯುತ್ತದೆ ಮತ್ತು ಅದು ಶ್ರೋಡಿಂಗರ್ನಲ್ಲಿನ ಪಚಾರಿಕತೆಯಾಗಿದೆ ನೀವು ಒಂದು ಪ್ರಮಾಣವನ್ನು ಹೊರತೆಗೆಯಲು ಬಯಸಿದಾಗ ಅದಕ್ಕೆ ಅನುಗುಣವಾದ ಆಪರೇಟರ್ ಅನ್ನು ಹೊಂದಿರಬೇಕು ಮತ್ತು ಅದು ವೇವ್ ಫಂಕ್ಷನ್ನಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ನೀವು ನಿಖರವಾದ ಆವೇಗವನ್ನು ಪಡೆದುಕೊಳ್ಳುವುದರಿಂದ ಇಲ್ಲಿ ನಿಮಗೆ ಪ್ರಮಾಣವನ್ನು ನೀಡುತ್ತದೆ ಆದ್ದರಿಂದ ಇದು ಆವೇಗದ ಐಗನ್ ಸ್ಥಿತಿಯಾಗಿದ್ದು ಆಪರೇಟರ್ನ ಐಗನ್ ಮೌಲ್ಯವು ℏk ಆಗಿರುವುದರಿಂದ nVxnEnnನಲ್ಲಿ ಕಾರ್ಯನಿರ್ವಹಿಸುವ ಶ್ರೋಡಿಂಗರ್ ಸಮೀಕರಣ 22md2dx2 ನಾವು ಈ ಶಕ್ತಿಯ ಬಗ್ಗೆ ಸ್ವಲ್ಪ ವಿಭಿನ್ನವಾಗಿ ನೋಡೋಣ ಈ ಆಪರೇಟರ್ ಇದು 12m 2d2dx2nVxnಎಂದು ಹೇಳಿದ್ದೇವೆ ಈಗ V ನೀವು ಬಹುಪದ ಎಂದು ಬರೆಯಬಹುದು ಮತ್ತು ಅದು n ನಲ್ಲಿ ಕಾರ್ಯನಿರ್ವಹಿಸುವ ಆಪರೇಟರ್ನಂತೆಯೇ Enn ಗೆ ಸಮನಾಗಿರುತ್ತದೆ ಎಂದು ನಾವು ನೋಡಿದ್ದೇವೆ ಆಪರೇಟರ್ ಭಾಷೆಯಲ್ಲಿ ಇದು p2 ಆಗಿ ಪರಿಣಮಿಸುತ್ತದೆ ಆದ್ದರಿಂದ ಇದು p22mV ಆಗಿ ಪರಿಣಮಿಸುತ್ತದೆ ಇದು n ನಲ್ಲಿ ಕಾರ್ಯನಿರ್ವಹಿಸುವ ಗುಣಾಕಾರದ ಆಪರೇಟರ್ ನನಗೆEnnಅನ್ನು ನೀಡುತ್ತದೆ ಮತ್ತು ಈ p22mVxಅದು ಶಕ್ತಿಯ ಆಪರೇಟರ್ನಂತಿದೆ ಆದ್ದರಿಂದ ವೇವ್ ಫಂಕ್ಷನ್ನ ಮೇಲೆ ಕಾರ್ಯನಿರ್ವಹಿಸುವ ಶಕ್ತಿಯ ಆಪರೇಟರ್ ನನಗೆ ಶಕ್ತಿಯನ್ನು ನೀಡುತ್ತದೆ ಆದ್ದರಿಂದ ಇದು ಇದ್ದಕ್ಕಿದ್ದಂತೆ ಎರಡು ನಿದರ್ಶನಗಳಲ್ಲಿ p ಅನ್ನು iddx ಎಂದು ಬರೆಯಲಾಗಿದೆಯೆಂದು ಅರ್ಥೈಸಲು ಪ್ರಾರಂಭಿಸುತ್ತದೆ ಇದು eikx ನಲ್ಲಿ ಕಾರ್ಯನಿರ್ವಹಿಸುವ eikx p ಗೆ ಸರಿಯಾದ ಉತ್ತರವನ್ನು ನೀಡಿದೆ ನನಗೆ ನಿಜವಾದ ಆವೇಗ peikx ಅನ್ನು ನೀಡಿತು ಮತ್ತು n ನಲ್ಲಿ n p22mVx ನನಗೆ ಶಕ್ತಿ ನೀಡಿತು ಆದ್ದರಿಂದ ಶಕ್ತಿಗಾಗಿ ಈ ಆಪರೇಟರ್ ಅನ್ನು ಹ್ಯಾಮಿಲ್ಟೋನಿಯನ್ ಎಂದು ಕರೆಯಲಾಗುತ್ತದೆ ಮತ್ತು ಈ ಪಠ್ಯದಲ್ಲಿ ಇದು ಪರಿಚಯಾತ್ಮಕ ಕೋರ್ಸ್ ಆಗಿದೆ ಇದನ್ನು ಏಕೆ ಹ್ಯಾಮಿಲ್ಟೋನಿಯನ್ ಎಂದು ಕರೆಯಲಾಗುತ್ತದೆ ಎಂಬ ವಿವರಗಳಿಗೆ ನಾನು ಹೆಚ್ಚು ಹೋಗುವುದಿಲ್ಲ ಆದರೆ ಇದು ಹ್ಯಾಮಿಲ್ಟೋನಿಯನ್ ಆಪರೇಟರ್ ಆದ್ದರಿಂದ ಹ್ಯಾಮಿಲ್ಟೋನಿಯನ್ ಇದು nಮತ್ತು ಐಗನ್ ಫಂಕ್ಷನ್ ಮೇಲೆ ಕಾರ್ಯನಿರ್ವಹಿಸುವ ಶಕ್ತಿಗಾಗಿ ಆಪರೇಟರ್ ಮತ್ತು ನಿಮಗೆ ಅದು En ಅನ್ನು ನೀಡುತ್ತದೆ ಆದ್ದರಿಂದ ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸಲು ನಾನು ಹೈಸೆನ್ಬರ್ಗ್ ಮತ್ತು ಶ್ರೋಡಿಂಗರ್ ಚಿತ್ರಕ್ಕಾಗಿ ತುಲನಾತ್ಮಕ ಕೋಷ್ಟಕವನ್ನು ತಯಾರಿಸುತ್ತೇನೆ ಆದ್ದರಿಂದ ಹೈಸೆನ್ಬರ್ಗ್ ಶ್ರೋಡಿಂಗರ್ನ ಕೋಷ್ಟಕವನ್ನು ತಯಾರಿಸುವ ಮೂಲಕ ನಾನು ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸುತ್ತೇನೆ ಹೈಸೆನ್ಬರ್ಗ್ನ ಚಿತ್ರದಲ್ಲಿ ಮ್ಯಾಟ್ರಿಕ್ಗಳಿಂದ x ಮತ್ತು p ಅನ್ನು ಪ್ರತಿನಿಧಿಸಲಾಗುತ್ತದೆ ಶ್ರೋಡಿಂಗರ್ ಚಿತ್ರದಲ್ಲಿ ಕಣದ ಒಂದಿಗೆ ತರಂಗ ಇರುತ್ತದೆ ಇದನ್ನು ವೇವ್ ಫಂಕ್ಷನ್ ಎಂದು ಕರೆಯಲಾಗುತ್ತದೆ xαβ ಅಥವಾ xmn ಮತ್ತು pαβ ಅನ್ನು ಹೊರತೆಗೆಯಲಾಗುತ್ತದೆ ಅಥವಾ ಆಪರೇಟರ್ಗಳನ್ನು ಬಳಸಿ ನಾನು ನಿರ್ಮಿಸಿದ್ದೇನೆ ಆದ್ದರಿಂದ ಇಲ್ಲಿ ಮ್ಯಾಟ್ರಿಕ್ಸ್ಗಳು ಇದ್ದರೆ ನೀವು ಫಂಕ್ಷನ್ ನಲ್ಲಿ ಆಪರೇಟರ್ ಅನ್ನು ಅನ್ವಯಿಸಬೇಕಾಗುತ್ತದೆ ಈಗ ಇಲ್ಲಿ ಚಲನೆಯ ಸಮೀಕರಣವು ಶಾಸ್ತ್ರೀಯವಾಗಿದೆ ಹೊರತುಪಡಿಸಿ ಈಗ ಇದನ್ನು ಇಲ್ಲಿ ಮ್ಯಾಟ್ರಿಕ್ಸ್ ಗಳ ಪ್ರಕಾರ ಬರೆಯಲಾಗಿದೆ ಇಲ್ಲಿ ತರಂಗ ಸಮೀಕರಣ ಇಲ್ಲಿ ಕ್ವಾಂಟಮ್ ಸ್ಥಿತಿ px xpi ಗುರುತಿನ ಮ್ಯಾಟ್ರಿಕ್ಸ್ ಮತ್ತೆ ಇಲ್ಲಿ ನಾನು ತರಂಗ ಸಮೀಕರಣವನ್ನು ಬರೆಯುತ್ತೇನೆ ಮತ್ತು pmn∫middx ndx xmn ಅನ್ನು ∫mxndxಎಂದು ನೀಡಲಾಗಿದೆ ಇಲ್ಲಿ ಸ್ಥಾಯಿ ವ್ಯವಸ್ಥೆಗಳು ಅಥವಾ ಕನ್ಸರ್ವೇಟಿವ್ ವ್ಯವಸ್ಥೆಗಳ ಶಕ್ತಿಯು ಡಯಾಗನಲ್ ಮ್ಯಾಟ್ರಿಕ್ಸ್ ಆಗಿದೆ ಮತ್ತು ನೀವು ಹಿಂದೆ ಹಾರ್ಮೋನಿಕ್ ಆಂದೋಲಕಕ್ಕಾಗಿ ಈ ಶಕ್ತಿಯನ್ನು ಶ್ರೋಡಿಂಗರ್ ಸಮೀಕರಣದ ಐಗನ್ ಮೌಲ್ಯ ಎಂದು ಮಾಡಿದ್ದೀರಿ ಆದಾಗ್ಯೂ ಅಂತಿಮವಾಗಿ ಈ ಎಲ್ಲದರ ಮೂಲಕ ಹಾರ್ಮೋನಿಕ್ ಆಂದೋಲಕ ಬಲ s h m ಗೆ ಶಕ್ತಿಯು n12ℏω ಆಗಿ ಹೊರಬರುತ್ತದೆ ಮತ್ತು ಇಲ್ಲಿ ನಾವು ಈ ಶಕ್ತಿಯನ್ನು s h m ಗಾಗಿ ಪರಿಹರಿಸಿದ್ದೇವೆ n12ℏω ಆಗಿರುತ್ತದೆ ಮತ್ತು ಎರಡು ಸಮಾನವಾಗಿರುತ್ತದೆ ಆದ್ದರಿಂದ ಈ ತೀರ್ಮಾನದ ನಂತರ ಡಯಾಗನಲ್ ಪದಗಳು ಏನು ಎಂಬ ಪ್ರಶ್ನೆಯನ್ನು ನಾನು ನಿಮಗೆ ಬಿಡಲು ಬಯಸುತ್ತೇನೆ ಉದಾಹರಣೆಗೆ xnnಅದು ∫nxxndx ಇದು ∫nx2xdxಮತ್ತು pnnಇದು ∫nxiddx ndx ಆಗಿದೆ ಈ ಪದಗಳು ಅವುಗಳ ಅರ್ಥವನ್ನು ನಾವು ಇನ್ನೂ ತಿಳಿಸಿಲ್ಲ ಮತ್ತು ಮುಂದಿನ ಉಪನ್ಯಾಸದಲ್ಲಿ ನಾವು psi n ವರ್ಗದ ವ್ಯಾಖ್ಯಾನವನ್ನು ಚರ್ಚಿಸಿದಾಗ ಇದನ್ನು ತಿಳಿಸುತ್ತೇವೆ ಆದ್ದರಿಂದ ಈ ಉಪನ್ಯಾಸದಲ್ಲಿ ಆ ಪ್ರಶ್ನೆಯೊಂದಿಗೆ ನಾನು ನಿಮ್ಮನ್ನು ಬಿಡುತ್ತೇನೆ